ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಮುಂದುವರೆಯುವುದು ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾವು ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಕಲಿಯುತ್ತಿದ್ದೇವೆ ಆದ್ದರಿಂದ ಹಿಂದಿನ ತರಗತಿಗಳಲ್ಲಿ ಆರ್ಥೋಗ್ರಾಫಿಕ್ ಓರೆಯಾದ ಮತ್ತು ದೃಷ್ಟಿಕೋನ ಪ್ರಕ್ಷೇಪಗಳಂತೆ ನಾವು ವಿಭಿನ್ನ ರೀತಿಯ ಪ್ರಕ್ಷೇಪಗಳನ್ನು ನೋಡಿದ್ದೇವೆ ಅದರಲ್ಲಿ ನಾವು ಕಲಿಯುತ್ತಿರುವ ಅತ್ಯಂತ ಜನಪ್ರಿಯ ವಿಧಾನವೆಂದರೆ ಐಸೊಮೆಟ್ರಿಕ್ ಪ್ರಕ್ಷೇಪಗಳು ಆದ್ದರಿಂದ ಐಸೊಮೆಟ್ರಿಕ್ ಪ್ರಕ್ಷೇಪಗಳು ನಾವು ಬಳಸುವ ಸಮಾನಾಂತರ ರೇಖೆಗಳೊಂದಿಗೆ ಆಕ್ಸಾನೊಮೆಟ್ರಿಕ್ ಪ್ರಕ್ಷೇಪಗಳ ಭಾಗಕ್ಕೆ ಬರುತ್ತವೆ ಮತ್ತು ಐಸೊಮೆಟ್ರಿಕ್ ಪ್ರಕ್ಷೇಪಗಳ ಮುಖ್ಯ ಪರಿಕಲ್ಪನೆಯೆಂದರೆ ಈ ತಳದಲ್ಲಿ ಅಡ್ಡಲಾಗಿ ಎರಡೂ ಬದಿಗಳಲ್ಲಿ 30 ಡಿಗ್ರಿ ಇರುತ್ತದೆ ಮತ್ತು ಪ್ರಧಾನ ಅಕ್ಷವು 120 ಡಿಗ್ರಿ ಕೋನವನ್ನು ಪರಸ್ಪರ ಹೊಂದಿರುತ್ತದೆ ಮತ್ತುವಿಶೇಷವಾಗಿ ನಾವು ಉದಾಹರಣೆಯನ್ನು ಬಳಸುವಾಗ ಈ ಐಸೊಮೆಟ್ರಿಕ್ ವಿಧಾನವನ್ನು ಕಲಿಯುತ್ತೇವೆ ವೀಕ್ಷಣೆಗಳು ಪೆಟ್ಟಿಗೆಯಲ್ಲಿ ಹುದುಗಿಸಿ ಮತ್ತುಅದನ್ನುತಿರುಗಿಸಿದಾಗನಾವು ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ನೋಡುತ್ತೇವೆ ಆದ್ದರಿಂದ 1ನೇ ಕೋನ ವಿಧಾನವನ್ನು ಬಳಸಿಕೊಂಡು ಮೂರು ವಿಭಿನ್ನ ವೀಕ್ಷಣೆಗಳ ಮೊದಲ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ಮುಂಭಾಗದ ನೋಟದಂತೆ ಏನನ್ನಾದರೂ ಹೊಂದಿದ್ದೇವೆ ಹಂತಗಳ ವಾಸ್ತುಶಿಲ್ಪದಂತಹ ಕೆಲವು ಆಯಾಮಗಳನ್ನು ಹೊಂದಿದ್ದೇವೆ ಕೆಲವು 30 20 ಘಟಕಗಳು ಮತ್ತು ಅದರ ಬಲ ಭಾಗದ ನೋಟವನ್ನುಒಟ್ಟು70 ಘಟಕಗಳೊಂದಿಗೆ ನೀಡಲಾಗುತ್ತದೆ ಮತ್ತು ಮೇಲಿನ ನೋಟವನ್ನು 50 20 ಮತ್ತು 20 ಆಯಾಮಗಳೊಂದಿಗೆ ನೀಡಲಾಗುತ್ತದೆ ಆಯಾಮಗಳನ್ನು ನಾವು ಇತರ ವೀಕ್ಷಣೆಗಳಿಂದ ಪಡೆಯಬಹುದು ಆದ್ದರಿಂದ ಈ ವೀಕ್ಷಣೆಗಳನ್ನು ನೀಡಿದರೆ ಮೂರು ಆಯಾಮಗಳಲ್ಲಿರುವ ವಸ್ತುವು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ಊಹಿಸಬಹುದು ಮತ್ತು ವಿಶೇಷವಾಗಿ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ವಿಧಾನ ಬಳಸಿಕೊಂಡು ನಾವು ಆ ವಸ್ತುವನ್ನು ಸೆಳೆಯಬಹುದು ಅದು ಮೂರು ಆಯಾಮಗಳಲ್ಲಿ ಹೇಗೆ ಇರಬಹುದೆಂದು ನೀವು ನೋಡಬಹುದು ಆದ್ದರಿಂದ ವಸ್ತುವು ಮೆಟ್ಟಿಲುಗಳಂತೆ ಕಾಣುತ್ತದೆ ಆದ್ದರಿಂದ ಈ ಮೆಟ್ಟಿಲುಗಳು ನಾವು ಅದನ್ನು ನೋಡುವಾಗ ಅದನ್ನು ಮುಂದಿನ ನೋಟದಲ್ಲಿ ನೋಡಬಹುದು ಇವುಗಳು ಹಂತಗಳು ಮತ್ತು ಬಾಕ್ಸ್ ಈ ರೀತಿಯಾಗಿ ಹೋಗುತ್ತದೆ ಅದು ನಾವು ಚರ್ಚಿಸುತ್ತಿರುವ ಮುಂಭಾಗದ ನೋಟ ಅಂತೆಯೇ ಉನ್ನತ ದೃಷ್ಟಿಯಲ್ಲಿ ಈ ಬ್ಲಾಕ್ಸ್ನಲ್ಲಿ ನಾವು ನೋಡಬಹುದಾದ ವಸ್ತು ಅಂತೆಯೇ ನೀವು ಅದನ್ನು ನೋಡುತ್ತಿದ್ದರೆ ಬಲಭಾಗದ ನೋಟವನ್ನು ಬಲಭಾಗದ ಆಯಾಮಗಳಿಂದ ನಾವು ನೋಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಅಂತಹ ರೀತಿಯ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ಹೇಗೆ ಸೆಳೆಯುವುದು ಎಂದು ನೋಡೋಣ ಮೊದಲನೆಯದಾಗಿ ನಾವು ಏನು ಮಾಡಬೇಕು ನಿಮ್ಮ ಮುಂದಿನ ನೋಟವನ್ನು ಸುತ್ತುವರಿಯಿರಿ ಆಯಾಮಗಳು ಏನೇ ಇರಲಿ ನಾವು ಅದನ್ನು ತೆಗೆದುಕೊಂಡು ಈ ಐಸೊಮೆಟ್ರಿಕ್ ವೀಕ್ಷಣೆಗಳನ್ನು ನಿರ್ಮಿಸಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಮುಂದಿನ ನೋಟದಿಂದ ಹಂತಗಳನ್ನು ಹೊಂದಿರುವ ವಸ್ತು ಇದೆ ಆದ್ದರಿಂದ ಮೊದಲು ನಾವು ಈ ಸಂಪೂರ್ಣ ವಸ್ತುವನ್ನುಆಯತದಲ್ಲಿ ಸುತ್ತುವರಿಯಬೇಕು ಆ ಆಯತವನ್ನುಈ ರೀತಿ ತೋರಿಸಲಾಗುತ್ತದೆ ಮತ್ತು ಐಸೊಮೆಟ್ರಿಕ್ ಪ್ರಕ್ಷೇಪಗಳಿಗಾಗಿ ನಾವು ಏನು ಮಾಡಬೇಕು ಮೊದಲು ಸಮತಲವಾಗಿರುವ ರೇಖೆಯನ್ನು ಎಳೆಯಿರಿ ಆ ಸಮತಲ ರೇಖೆಗೆ ಸಂಬಂಧಿಸಿದಂತೆ ಈ ನೀಲಿ ರೇಖೆಯೊಂದಿಗೆ ಹೊಂದಿಕೆಯಾಗುವ 30 ಡಿಗ್ರಿ ರೇಖೆಯನ್ನು ನಿರ್ಮಿಸಿ ಆದ್ದರಿಂದ ಮೊದಲು ಅದನ್ನು ಆ ರೀತಿಯಲ್ಲಿ ಸೆಳೆಯಿರಿ ಈಗ ಈ ಬಿಂದುವನ್ನು AB ಗೆ ವರ್ಗಾಯಿಸಿ ಈ ಉದ್ದಗಳು ಒಂದೇ ಆಗಿರುತ್ತವೆ ಏಕೆಂದರೆ ಇವುಗಳು ನಾವು ಆರಿಸುತ್ತಿರುವ ಪ್ರಧಾನ ಅಕ್ಷದ ರೇಖೆಗಳಿಗೆ ಸಮಾನಾಂತರವಾಗಿರುವ ಪ್ರಧಾನ ಅಕ್ಷದ ರೇಖೆಗಳು ಆದ್ದರಿಂದ ಐಸೊಮೆಟ್ರಿಕ್ ಪ್ರಕ್ಷೇಪಣೆಯಲ್ಲಿ AB ಇಲ್ಲಿ ಮುಂಭಾಗದ ನೋಟದಿಂದ ಒಂದೇ ಆಗಿರುತ್ತದೆ ಈಗ B ಯಿಂದ ಲಂಬರೇಖೆಯನ್ನು BD ಅದು C ಎಂದು ಕರೆಯೋಣ ಉದ್ದ C ನಾವು ಅದನ್ನು ಬಲಭಾಗದ ನೋಟದಿಂದ ಪಡೆಯುತ್ತೇವೆ ಇಲ್ಲಿ 70 ಘಟಕಗಳನ್ನುನೀಡಲಾಗಿದೆ ಆದ್ದರಿಂದ BC ಉದ್ದ ಏನೇ ಇರಲಿ ಆ BC ಉದ್ದವನ್ನು ನಾವು ಇಲ್ಲಿ ಸೆಳೆಯುತ್ತೇವೆ ಈಗ A ಯಿಂದ BC ಗೆ ಸಮಾನಾಂತರವಾಗಿ ಮತ್ತೊಂದು ರೇಖೆಯನ್ನು ಸೆಳೆಯಿರಿ ಮತ್ತು C ಮತ್ತು D ಅನ್ನು ಸಂಪರ್ಕಿಸಿ ಈ ಪೆಟ್ಟಿಗೆಯಲ್ಲಿ 30 ಡಿಗ್ರಿ ಕೋನವು ಅದು ಏನೇ ಮಾಡುತ್ತಿದ್ದರೂ ಈ ಬಿಂದುವನ್ನು 1 C ಗೆ 1 ಅಳತೆ ಮಾಡಿ ಮತ್ತು ಆ ಬಿಂದುವನ್ನು ಪತ್ತೆ ಮಾಡಿ 1 ಅದೇ ರೀತಿ ಈ 2 ಬಿಂದುವನ್ನು ಅಳೆಯಿರಿ B ಯಿಂದ 2 ರವರೆಗೆ B ಯಿಂದ 2 ಪಾಯಿಂಟ್ಗಳು ಮೊದಲು B 2 ಪಾಯಿಂಟ್ ಅನ್ನು ಪತ್ತೆ ಮಾಡುತ್ತವೆ ಅಂತೆಯೇ B ಯಿಂದ ಮೂರನೇ ಬಿಂದುವನ್ನು ಪತ್ತೆ ಮಾಡಿ ಆದ್ದರಿಂದ ಎಲ್ಲೋ ಮೂರನೇ ಬಿಂದುವನ್ನು ಪತ್ತೆ ಮಾಡಿ ಆದ್ದರಿಂದ ಇಲ್ಲಿ 3 ನಾವು ಹೊಂದಿದ್ದೇವೆ ಇಲ್ಲಿ ನಾವು 2 ಅನ್ನು ಹೊಂದಿದ್ದೇವೆ ಈಗ ಈ 3 ಬಿಂದುವಿನ ಮೂಲಕ ಲಂಬವಾಗಿ ಹಾದು ಹೋಗುವುದನ್ನು BD ಮತ್ತು ಅದೇ ರೀತಿ ಪಾಯಿಂಟ್ 2 ರಿಂದ AB ಗೆ ಸಮಾನಾಂತರ ರೇಖೆಯನ್ನು ಬಿಡಿ ಆದ್ದರಿಂದ ಅದು ಛೇದಿಸುವಲ್ಲೆಲ್ಲಾ ಆ ಸಾಲುಗಳನ್ನುಸಂಪರ್ಕಿಸಿ ಇದರಿಂದ ನಾವು ಈ ಬ್ಲಾಕ್ ಅನ್ನು ಹೊಂದಿರುತ್ತೇವೆ ಆದ್ದರಿಂದ C ಯಿಂದ 1 ಕಡೆಗೆ ನಾವು ಲಂಬರೇಖೆಯನ್ನು ಹೊಂದಿದ್ದೇವೆ 2 ಹನಿಗಳಿಂದ ಒಂದು ಸಮಾನಾಂತರ ರೇಖೆಯನ್ನು AB ಗೆ ಇಳಿಸುತ್ತೇವೆ ಇದರಿಂದ ಅದು ಇಲ್ಲಿ ಛೇದಿಸುತ್ತದೆ ಅಂತೆಯೇ ಅದು ಛೇದಕಕ್ಕೆ ಹೋಗುತ್ತದೆ 3 ಲಂಬವಾದ ದಿಕ್ಕಿನಲ್ಲಿ ಲಂಬರೇಖೆಯನ್ನು ಇಳಿಯುತ್ತದೆ ಆದ್ದರಿಂದ ಅದು ಇಲ್ಲಿ ಛೇದಕವಾಗಲಿದೆ ಇದು B ಯಿಂದ ಈ ಹಂತದಲ್ಲಿ ಛೇದಕವಾಗಲಿದೆ ಈ ಉದ್ದವನ್ನು ಅಳೆಯಿರಿ ಇದನ್ನು 4 ನೇ ಬಿಂದು ಎಂದು ಕರೆಯಿರಿ ಆದ್ದರಿಂದ ಈ ಸಂಖ್ಯೆಗಳನ್ನು 3 B ಐಸೊಮೆಟ್ರಿಕ್ನಲ್ಲಿ ಬರೆಯಲು ಅವಕಾಶ ನೀಡುತ್ತೇನೆ ಆ ದೃಷ್ಟಿಯಲ್ಲಿ ಮುಂಭಾಗದ ನೋಟದಲ್ಲಿ ಅಂತೆಯೇ ಐಸೊಮೆಟ್ರಿಕ್ ವೀಕ್ಷಣೆಯಲ್ಲಿ 4 B ಮುಂಭಾಗದ ವೀಕ್ಷಣೆಯಲ್ಲಿ 4 B ಅಥವಾ B 4 ಗೆ ಸಮಾನವಾಗಿರುತ್ತದೆ ಅಂತೆಯೇ ನಾವು ಈ ಪ್ರತಿಯೊಂದು ಬಿಂದುಗಳನ್ನು ಟ್ರ್ಯಾಕ್ ಬೇಕಾಗಿರುವುದರಿಂದ ನಾವು ಅದನ್ನು ಒಂದು ಸಾಲಿನ ಮೂಲಕ ಸೇರುವ ಸ್ಥಿತಿಯಲ್ಲಿರುತ್ತೇವೆ ಈ ಸಂಪೂರ್ಣ ಮುಂಭಾಗದ ನೋಟವನ್ನು ನಾವು ಐಸೊಮೆಟ್ರಿಕ್ ಪ್ರಕ್ಷೇಪಗಳಾಗಿ ಪರಿವರ್ತಿಸುತ್ತೇವೆ ಅದು ಮುಗಿದ ನಂತರ ನಾವು ಬಲಭಾಗದ ನೋಟವನ್ನು ಆರಿಸಿಕೊಳ್ಳುತ್ತೇವೆ ಆದ್ದರಿಂದ ಬಲ ದಿಕ್ಕಿನಿಂದ ನಾವು ಅದನ್ನು ಈ ರೀತಿಯಲ್ಲಿ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಈಗಾಗಲೇ ಇದು ಒಂದು ಆಯತವಾಗಿದೆ ಈ ಆಯತವನ್ನು 30 ಡಿಗ್ರಿ ಸಾಲಿಗೆ ವರ್ಗಾಯಿಸಿ ಮತ್ತೆ ಇದು 30 ಡಿಗ್ರಿ ರೇಖೆ ಈ ಹಂತವನ್ನು ನಾವು A ಎಂದು ಕರೆಯುತ್ತೇವೆ ಈ ಹಂತವನ್ನು ನಾವು A ಎಂದು ಕರೆಯುತ್ತೇವೆ ಇದು B ನಾವು ಈ ಬಿಂದುವನ್ನು ನೋಡುತ್ತಿರುವಾಗ ಮತ್ತು B ಪಾಯಿಂಟ್ ಕಾಕತಾಳೀಯವಾಗಿದ್ದಾಗ ನಾವು B ಪ್ರೈಮ್ ಎಂದು ಕರೆಯೋಣ ಆದ್ದರಿಂದ B ಪ್ರೈಮ್ ಬಳಸಿ ಬಲಭಾಗದ ವೀಕ್ಷಣೆಯಲ್ಲಿನ ಉದ್ದ ಏನೇ ಇರಲಿ ಮೊದಲು ನಾವು ಅದನ್ನು ವರ್ಗಾಯಿಸಬೇಕು ಈ ಸಾಲಿನ ಆಯತ ಅಳತೆಯ ಉದ್ದವನ್ನು ಪೂರ್ಣಗೊಳಿಸಿ ಅಂತೆಯೇ ಆ ಸಾಲಿನ ಉದ್ದವನ್ನು ಅಳೆಯಿರಿ ಆದ್ದರಿಂದ ಆ ಸ್ಥಳಗಳಲ್ಲಿಇದಕ್ಕೆ ಸಮಾನಾಂತರವಾಗಿ ಎರಡು ಗೆರೆಗಳನ್ನು ಎಳೆಯಿರಿ ಈ ಹಂತವನ್ನು ನಾವು E ಎಂದು ಕರೆಯೋಣ ಆದ್ದರಿಂದ B ಮತ್ತು E ಅವಿಭಾಜ್ಯ ಆದ್ದರಿಂದ B ಅವಿಭಾಜ್ಯ E ಅವಿಭಾಜ್ಯ BE ಅಂತೆಯೇ ಇರಲಿ ಆ ರೀತಿಯಲ್ಲಿಈ ಆಯತವನ್ನು ನಿರ್ಮಿಸಿ ಈ ಸಾಲುಗಳ ಜೊತೆಗೆ ಇದನ್ನು ಮಾಡಿದ ನಂತರ ನಾವು ಈ ಪೆಟ್ಟಿಗೆಯ ಮೇಲ್ಭಾಗವನ್ನು ನಿರ್ಮಿಸಲು ಇತರ ವೀಕ್ಷಣೆ ಉನ್ನತ ನೋಟವನ್ನು ಬಳಸಬಹುದು ಆದ್ದರಿಂದ ನಾವು ಮೇಲಿನ ನೋಟವನ್ನುನೋಡೋಣ ಆದ್ದರಿಂದ ನಾವು ಈ ರೀತಿಯ ಬ್ಲಾಕ್ಗಳನ್ನು ಹೊಂದಿದ್ದೇವೆ ಎಂದು ನಾನು ಹೇಳಿದಂತೆ ನಮ್ಮ ಐಸೊಮೆಟ್ರಿಕ್ ಅಕ್ಷವನ್ನು ಬಳಸಿಕೊಂಡು ಈ ಸಂಪೂರ್ಣ ವಿಷಯವನ್ನು ವರ್ಗಾಯಿಸಿ ಈಗ ಈ ಹಂತವು ಮೇಲಿನ ಭಾಗದಲ್ಲಿ ಬರುತ್ತದೆ ನಾವು ಅದರ ಮೇಲಿನ ಕಡೆಯಿಂದ ನೋಡುತ್ತಿದ್ದೇವೆ ಆದ್ದರಿಂದ ಇವುಗಳು ನಾವು ನೋಡಲಿರುವ ಅಂಶಗಳು ಇದು ನಮ್ಮ ಹಿಂದಿನ P ಪಾಯಿಂಟ್ನೊಂದಿಗೆ ಹೊಂದಿಕೆಯಾಗುವ ಬಿಂದುಗಳು ಆದ್ದರಿಂದ B ಇಲ್ಲಿ B ಡಬಲ್ ಪ್ರೈಮ್ ಪಂದ್ಯಗಳು ಮೇಲಿನ ಭಾಗದಲ್ಲಿವೆ ಆದ್ದರಿಂದ ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಯತವನ್ನು ಸೆಳೆಯಿರಿ ನಾವು ಈ ಆಯತವನ್ನು ಈ ರೇಖೆಗಳಿಗೆ ಸಮಾನಾಂತರವಾಗಿ ತಿರುಗಿಸಬೇಕು ಆದ್ದರಿಂದ ಏನೇ ಇರಲಿ ಈ ಆರಂಭಿಕ ರೇಖೆಯು ನಾವು ಸಮಾನಾಂತರವಾಗಿ ಅದನ್ನು ಸೆಳೆಯಬೇಕಾಗಿದೆ ಅಂತೆಯೇ ಈ ಸಾಲಿಗೆ ಸಮಾನಾಂತರವಾಗಿ ನಾವು ಇದನ್ನುಸೆಳೆಯಬೇಕಾಗಿದೆ ಮೇಲಿನ ಭಾಗವು ಮೂಲತಃ ನಾನು ಒಂದು ಆಯತವನ್ನು ಪೂರ್ಣಗೊಳಿಸಲು ಹೋದರೆ ಆ ರೇಖೆಯನ್ನು ನಾವು ಸಮಾನಾಂತರವಾಗಿ ಹೊಂದಲಿದ್ದೇವೆ ಇಲ್ಲದಿದ್ದರೆ ಈ ಸಾಲಿಗೆ ಸಮಾನಾಂತರವೂ ಸಮಾನಾಂತರವಾಗಿರುತ್ತದೆ ಅದು ಈ ಆಯತಗಳಿಗೆ ನಾವು ಸೇರಬೇಕಾದ ಮಾರ್ಗ ಅದು ಮುಗಿದ ನಂತರ ನಮ್ಮಲ್ಲಿ ಆಯತಾಕಾರದ ಬಾಕ್ಸ್ ಇದೆ ಅಲ್ಲಿ ಈ ಉದ್ದಗಳನ್ನು ವರ್ಗಾಯಿಸಲಾಗಿದೆ ಈಗ ಇವು ವೀಕ್ಷಣೆಗಳಿಂದ ಬಂದ ಕಾರಣ ಈ ಸಾಲು ಸೇರಿಕೊಳ್ಳುತ್ತದೆ ಆದ್ದರಿಂದ ಸಮಾನಾಂತರವಾಗಿ ನಾವು ಒಂದು ಲಂಬವಾದರೇಖೆಯನ್ನು ನಿರ್ಮಿಸುತ್ತೇವೆ ಆದ್ದರಿಂದ ಬನ್ನಿ ಈಗ ನಾವು ಪರಿಹಾರದ ಕಡೆ ನೋಡೋಣ ಆದ್ದರಿಂದ ನಾವು ಮೇಲಿನದನ್ನು ನೋಡಿದ ಆ ಸಾಲುಗಳು ಇದು ಮತ್ತು ಇದು ಒಂದಕ್ಕೊಂದು ಹೊಂದಿಕೆಯಾಗುತ್ತದೆ ಆದ್ದರಿಂದ ನಾವು ಆ ಸಂಪೂರ್ಣ ಆಯತವನ್ನು ಪೂರ್ಣಗೊಳಿಸುತ್ತೇವೆ ಅದು ಮುಗಿದ ನಂತರ ನಾವು ಈ ಸಾಲನ್ನು ಹೊಂದಿದ್ದೇವೆ ಅದು ಈ ಸಾಲಿನೊಂದಿಗೆ ಹೊಂದಿಕೆಯಾಗುತ್ತದೆ ಅಂತೆಯೇ ನಾವು ಅದನ್ನು ಸಂಪರ್ಕಿಸುವ ಈ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಈ ಉದ್ದವನ್ನು ಹೊಂದಿದ್ದೇವೆ ಮತ್ತು ಒಮ್ಮೆ ಮಾಡಿದ ನಂತರ ನಾವು ಈ ಎರಡು ಸಾಲುಗಳನ್ನು ಆರಿಸುತ್ತೇವೆ ಅದನ್ನು ಈ ರೀತಿ ಸೆಳೆಯುತ್ತೇವೆ ಮತ್ತು ಈ ಸಾಲು ಈ ಸಾಲಿನೊಂದಿಗೆ ಹೊಂದಿಕೆಯಾಗುತ್ತದೆ ಅದು ಮುಗಿದ ನಂತರ ನಾವು ಈ ಸಾಲುಗಳನ್ನುಆ ಆಯತವನ್ನುತೆಗೆದುಹಾಕುತ್ತೇವೆ ಆದ್ದರಿಂದ ಈ ರೀತಿಯಾಗಿ ನಾವು ನಿರ್ದಿಷ್ಟ ಪ್ರಕ್ಷೇಪಗಳ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಈ ಐಸೊಮೆಟ್ರಿಕ್ ವೀಕ್ಷಣೆಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾವು ಮೂರು ವೀಕ್ಷಣೆಗಳನ್ನು ನೀಡಿದ್ದೇವೆ ಮುಂಭಾಗದ ನೋಟ ಬಲಭಾಗದ ನೋಟ ಮತ್ತು ಕೆಲವು ಆಯಾಮಗಳೊಂದಿಗೆ ಮೇಲಿನ ನೋಟ ಈ ಆಯಾಮಗಳು 1 2 10 ಮತ್ತು ಹೀಗೆ ಆಗಿರಬಹುದು ಆದ್ದರಿಂದ ಇಲ್ಲಿಅದರ ಬದಲಾಗಿ ನಾವು ಅದನ್ನು ಅಕ್ಷರಗಳಿಂದ ಸೂಚಿಸುತ್ತಿದ್ದೇವೆ ಈ ಉದ್ದಗಳೊಂದಿಗೆ ನಾವು ಪೆಟ್ಟಿಗೆಯನ್ನು ನಿರ್ಮಿಸಬೇಕು ಆದ್ದರಿಂದ ನಾವು ನೋಡೋಣ ಮೊದಲನೆಯದಾಗಿ ಆಯತಾಕಾರಗಳು ಪ್ರಮುಖ ಲಕ್ಷಣಗಳಾಗಿರುವಂತಹ ರೀತಿಯ ವಸ್ತುಗಳನ್ನು ನಾವು ಹೊಂದಿರುವಾಗಲೆಲ್ಲಾ ನಾವು ಪ್ರಮುಖ ಅಕ್ಷವನ್ನು ಬಳಸಿಕೊಂಡು ಪೆಟ್ಟಿಗೆಯನ್ನು ನಿರ್ಮಿಸುತ್ತೇವೆ ಈಗ ಮುಂಭಾಗದ ದೃಷ್ಟಿಯಲ್ಲಿ ನಾವು ಈ ಉದ್ದವನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಹಂತದಿಂದ ನೋಡುತ್ತಿದ್ದರೆ AB ಎಂದು ಕರೆಯೋಣ ಉದ್ದ AB ಅನ್ನು W ಎಂದು ಹೇಳೋಣ ಆದ್ದರಿಂದ AB ಯಿಂದ ನಾವು ಮೊದಲು ಸಮತಲ ರೇಖೆಯನ್ನು ಸೆಳೆಯುತ್ತೇವೆ ಮೊದಲನೆಯದಾಗಿ ಇಲ್ಲಿ 30 ಡಿಗ್ರಿಗಳಿಗೆ ಸಂಬಂಧಿಸಿದಂತೆ ಒಂದು ಸಮತಲ ರೇಖೆಯನ್ನು ಬರೆಯುತ್ತೇನೆ ನಾವು ಎರಡು ಗೆರೆಗಳನ್ನು ಸೆಳೆಯುತ್ತೇವೆ ಈ ಎರಡು ಸಾಲುಗಳನ್ನು ಎಳೆದ ನಂತರ ಒಂದು ಇದರೊಂದಿಗೆ W ಉದ್ದ ಹೊಂದಿಕೆಯಾಗುತ್ತದೆ ಮತ್ತು ಬಿ ಇಂದ 3ಗೆ ಇರುವ ಉದ್ದವನ್ನು D ಎಂದು ಕರೆಯುತ್ತೇವೆ ಅದನ್ನು ನಾವು ಬಲಭಾಗದ ದೃಷ್ಟಿಯಿಂದ ಮಾತ್ರ ನೋಡಬಹುದು ಇದರರ್ಥ ಏನೇ ಇರಲಿ ಈ ಹಂತದಿಂದ ಈ ಹಂತದವರೆಗೆ ನಾವು ಅದನ್ನು ಸೆಳೆಯಬೇಕಾದ ಉದ್ದವಾಗಿರುತ್ತದೆ ಆದ್ದರಿಂದ B ಯಿಂದ 3 ರವರೆಗೆ ನಾವು ಮೇಲಿನ ನೋಟವನ್ನು ನೋಡುವಾಗ ಅದನ್ನು ಮೇಲಿನ ನೋಟದಿಂದ ನೋಡುತ್ತೇವೆ B 3 ಉದ್ದವು 2 ರಿಂದ 3 ಪಾಯಿಂಟ್ಗಳ ದೃಷ್ಟಿಯಿಂದ ಸಾಕಷ್ಟು ಗೋಚರಿಸುತ್ತದೆ ಆದ್ದರಿಂದ ಆ ಉದ್ದವು D ಈ D ಉದ್ದದೊಂದಿಗೆ ನಾವು ಮೊದಲು ಪಾಯಿಂಟ್ 3 ಅನ್ನು ಪತ್ತೆ ಮಾಡುತ್ತೇವೆ ಇದನ್ನು B ಯಿಂದ ಮಾಡಿದ ನಂತರ 3 ಅನ್ನು ಲಂಬವಾಗಿ ಬಿಡಿ ಎಂದು ತಿಳಿದುಬಂದಿದೆ A ಡ್ರಾಪ್ನಿಂದ ಲಂಬವಾಗಿ ಈಗ ಬಲಭಾಗದ ದೃಷ್ಟಿಯಿಂದ ನಾವು ಅದರ ಲಂಬ ಎತ್ತರವನ್ನು ನೋಡಬಹುದು ಆದ್ದರಿಂದ ಈ ವಸ್ತುವಿನ ಲಂಬ ಎತ್ತರವು H ಆಗಿದೆ ಆದ್ದರಿಂದ H ಉದ್ದದೊಂದಿಗೆ ನಾವು ಈ ಬಿಂದುಗಳನ್ನು ಸಂಪರ್ಕಿಸುತ್ತೇವೆ ಮತ್ತು ಅದನ್ನು ಪೆಟ್ಟಿಗೆಯಂತೆ ಸೇರುತ್ತೇವೆ ಇದು ಯಾವಾಗಲೂ ನಮ್ಮ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುತ್ತದೆ ಈ ಅಂಚುಗಳು ಪ್ರಧಾನ ಅಕ್ಷವಾಗಿರುವುದರಿಂದ ಇಲ್ಲಿ ಪ್ರಧಾನ ಅಕ್ಷವನ್ನು ತೆಗೆದುಕೊಳ್ಳಬಹುದು ಎರಡು ಆಯಾಮಗಳಲ್ಲಿ ನಾವು ಅದನ್ನು ನೋಡುತ್ತಿದ್ದರೆ ಅದು ಈ ಬದಿಗಳ ನಡುವೆ 120 ಡಿಗ್ರಿ ಕೋನವನ್ನು ಮಾಡುತ್ತದೆ ಪೆಟ್ಟಿಗೆಯನ್ನು ನಿರ್ಮಿಸಿದ ನಂತರ ನಾವು ಈ ಉದ್ದಗಳನ್ನು ಮುಂಭಾಗದ ನೋಟದಿಂದ ಮತ್ತು ಬಲಭಾಗದ ನೋಟದಿಂದ ವರ್ಗಾಯಿಸಬಹುದು ಆದ್ದರಿಂದ ನಾವು ಮಾಡಬಹುದಾದ ಮೊದಲನೆಯದು ನೇರವಾಗಿ ಹಂತಗಳು ಗೋಚರಿಸುವಂತಹ ಈ ಬಲಭಾಗದ ನೋಟವನ್ನು ಆರಿಸಿ ಆದ್ದರಿಂದ ಹಂತ ನಿರ್ಮಾಣವು ಈ ಪ್ರಧಾನ ಅಕ್ಷದ ಸಮತಲಗಳಿಗೆ ಸಮಾನಾಂತರವಾಗಿರಬೇಕಾದ ಯಾವುದೇ ರೇಖೆಯನ್ನು ನಾವು ಮಾಡಬೇಕು ಆದ್ದರಿಂದ ಈ ರೇಖೆಯು ಸಮಾನಾಂತರವಾಗಿ ಈ ರೇಖೆಯು ಮತ್ತೊಂದು ಪ್ರಧಾನ ಅಕ್ಷದೊಂದಿಗೆ ಸಮಾನಾಂತರವಾಗಿ ಮುಂದುವರಿಯಿರಿ ಮತ್ತು ಈ ಹಂತದಿಂದ ಸೂಕ್ತಉದ್ದಗಳನ್ನು ಈ ಹಂತದಿಂದ 3 ರಿಂದ ಈ ಹಂತಕ್ಕೆ ವರ್ಗಾಯಿಸುವ ಮೂಲಕ ಅದನ್ನು ಎಳೆಯಿರಿ ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಆ ಉದ್ದ ಏನೇ ಇರಲಿ ನಾವು ಆ ಉದ್ದವನ್ನು ಇಲ್ಲಿಗೆ ವರ್ಗಾಯಿಸಬೇಕಾಗಿದೆ ಮತ್ತು ಈ ಪ್ರೊಜೆಕ್ಷನ್ ನಿಂದ ಈ ಉದ್ದವನ್ನು ನಾವು ತಿಳಿದಿದ್ದೇವೆ ಆದ್ದರಿಂದ ಇಲ್ಲಿಂದ ಅದನ್ನು ಸಂಪರ್ಕಿಸಲು ಲಂಬವಾಗಿ ಬಿಡಿ ಇದರಿಂದಾಗಿ ನಾವು ಇವುಗಳನ್ನು ರೇಖೆಗಳ ಮೂಲಕ ಸೇರುವ ಸ್ಥಿತಿಯಲ್ಲಿರುತ್ತೇವೆ ಅಂತೆಯೇ ನಾವು ಈ ಉದ್ದಗಳನ್ನು ಇತರ ಸಮತಲಗಳಲ್ಲೂ ವರ್ಗಾಯಿಸುತ್ತೇವೆ ಮುಂಭಾಗದ ದೃಷ್ಟಿಕೋನದಿಂದ ಒಂದು ಸಾಧ್ಯತೆಯಿದೆ ಈ ರೀತಿಯ ಬ್ಲಾಕ್ನಂತಹ ಏನಾದರೂ ಇದೆ ಎಂದು ನಾವು ನೋಡಬಹುದು ಅದು ಕಾಲ್ಪನಿಕವಾಗಿದೆ ಮೇಲಿನ ನೋಟದಿಂದ ಈ ಭಾಗವು ಇರುವುದನ್ನು ನಾವು ನೋಡಬಹುದು ಆದ್ದರಿಂದ ಇದು ಒಂದು ಹಂತಗಳ ಭಾಗಗಳಾಗಿವೆ ಅದನ್ನು ನಾವು ಹಂತಗಳ ಭಾಗವಾಗಿ ನೋಡಬಹುದು ಅಂತೆಯೇ ಮುಂಭಾಗದ ನೋಟದಿಂದ ನಾವು ಆ ಭಾಗಗಳನ್ನು ಹೊಂದಿದ್ದೇವೆ ಈ ರೀತಿಯಾಗಿ ನಾವು ನಮ್ಮ ಐಸೊಮೆಟ್ರಿಕ್ ಡ್ರಾಯಿಂಗ್ ಅನ್ನು ರಚಿಸಬಹುದು ಆದ್ದರಿಂದ ಮೊದಲನೆಯದಾಗಿ ಒಬ್ಬರು ವೀಕ್ಷಣೆಗಳನ್ನು ಎಚ್ಚರಿಕೆಯಿಂದ ದೃಶ್ಯೀಕರಿಸಬೇಕು ಪ್ರಧಾನ ಸಮತಲಗಳಲ್ಲಿ ವೀಕ್ಷಣೆಗಳು ಇರುವ ರೀತಿ ಇವು ಪ್ರಮುಖ ಸಮತಲಗಳು ಉದಾಹರಣೆಗೆ ನಮಗೆ ಆ ಪ್ರಕ್ಷೇಪಗಳನ್ನುಸೆಳೆಯಿರಿ ಈ ಸಮತಲಗಳು ಲಭ್ಯವಾದ ನಂತರ ಈ ಉದ್ದಗಳನ್ನು ಈ ಜಾಮಿಟ್ರಿ ಗೆ ವರ್ಗಾಯಿಸಿ ಅದೇ ರೀತಿ ನೀವು ನೋಡುವಾಗ ಮೇಲಿನ ನೋಟದಿಂದ ಈ ಸಾಲುಗಳನ್ನು ಬಿಡಿ ಆದ್ದರಿಂದ ಸಂಪೂರ್ಣ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಅನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತದೆ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಬಗ್ಗೆ ಕಲಿಯುತ್ತಿರುವಾಗ ಅಂತಹ ರೀತಿಯ ಐಸೊಮೆಟ್ರಿಕ್ ಪ್ರೊಜೆಕ್ಷನ್ ಮತ್ತು ವೀಕ್ಷಣೆಗಳನ್ನು ನಿರ್ಮಿಸುವುದು ಎಷ್ಟು ಸುಲಭ ಎಂದು ನಾವು ನೋಡುತ್ತೇವೆ ಆದರೆ ಈ ಐಸೊಮೆಟ್ರಿಕ್ ಚಿತ್ರಗಳ ಹಿಂದಿನ ಮೂಲ ಪರಿಕಲ್ಪನೆಗಳು ಮೊದಲನೆಯದಾಗಿ ಈ ಪ್ರಧಾನ ಅಕ್ಷಗಳು ಪ್ರಧಾನ ಸಮತಲಗಳನ್ನು ಗುರುತಿಸುವುದು ಈ ಪ್ರತಿಯೊಂದು ದೃಷ್ಟಿಕೋನಗಳಿಂದ ಈ ಉದ್ದಗಳನ್ನು ಈ ಪ್ರಧಾನ ಸಮತಲಗಳ ಮೇಲೆ ಸೂಕ್ತವಾಗಿ ವರ್ಗಾಯಿಸುವುದು ಒಂದು ಅರ್ಥಗರ್ಭಿತ ವಿಧಾನದ ಮೂಲಕ ನಾವು ಗೆರೆಗಳನ್ನು ತೆಗೆದುಹಾಕಿ ವಸ್ತುವನ್ನು ಪಡೆಯುತ್ತೇವೆ ನಾವು ಅದನ್ನು ನಿರ್ಮಿಸಿದ ನಂತರ ಅದು ವೀಕ್ಷಣೆಗಳಿಗೆ ಹೊಂದಿಕೆಯಾಗುತ್ತದೆಯೇ ಎಂದು ನಾವು ಮರುಪರಿಶೀಲಿಸಬೇಕು ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ಒಂದು ಬ್ಲಾಕ್ ಮತ್ತು ಸಿಲಿಂಡರ್ ಗಳನ್ನು ಹೊಂದಿದ್ದೇವೆ ಸಿಲಿಂಡರ್ನಂತೆಯೇ ಇದೆ ಮತ್ತು ಒಂದು ಬ್ಲಾಕ್ ಇದೆ ಆ ಬ್ಲಾಕ್ ಅನ್ನು ನಾವು ಮೇಲಿನ ನೋಟದಲ್ಲಿ ನೋಡಬಹುದು ಇದು ಆಯತಾಕಾರದ ಬ್ಲಾಕ್ನಂತೆಯೇ ಇದೆ ಒಂದು ವೃತ್ತವಿದೆ ಮೊದಲನೆಯದಾಗಿ ಹೆಚ್ಚು ಅಥವಾ ಕಡಿಮೆ ಅರ್ಥಗರ್ಭಿತ ಕಲ್ಪನೆಯನ್ನು ಪಡೆಯಿರಿ ದಪ್ಪವಾದ ಬ್ಲಾಕ್ನಂತೆ ಕಾಣುತ್ತದೆ ಆದರೂ ನಾವು ಚಿತ್ರಿಸುತ್ತಿರುವ ಐಸೊಮೆಟ್ರಿಕ್ ನೋಟವಲ್ಲ ಕೇವಲ ಕಾಲ್ಪನಿಕ ಉದ್ದೇಶಕ್ಕಾಗಿ ಬಾಕ್ಸ್ನಂತೆ ಇದೆ ಮತ್ತು ಇದು ವೃತ್ತಾಕಾರದ ರೀತಿಯ ವಿಷಯವನ್ನು ಹೊಂದಿದ್ದರಿಂದ ಅದು ಎಲ್ಲಾ ರೀತಿಯಲ್ಲಿ ಶಾಫ್ಟ್ ಅನ್ನು ವಿಸ್ತರಿಸುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಹೊರಬರಬೇಕೆಂದು ಭಾವಿಸಲಾದ ವೃತ್ತಾಕಾರದ ವಿಷಯ ಇರಬೇಕು ಈಗ ಈ ರೀತಿಯ ಅರ್ಥಗರ್ಭಿತ ರೇಖಾಚಿತ್ರವು ತುಂಬಾ ಸಹಾಯಕವಾಗಿದೆ ಅದು ಮುಗಿದ ನಂತರ ನಾವು 30 ಡಿಗ್ರಿ ರೇಖೆಗಳನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಮುಂದುವರಿಸುತ್ತೇವೆ ಮತ್ತು ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಾವು ಈ ಐಸೊಮೆಟ್ರಿಕ್ ವೀಕ್ಷಣೆಗಳನ್ನು ನಿರ್ಮಿಸುತ್ತೇವೆ ಆದ್ದರಿಂದ ನಾವು ಇದನ್ನು ಪ್ರಾರಂಭಿಸಲು ಬಯಸುತ್ತೇವೆ ಮುಂದಿನ ನೋಟದಿಂದ ನಾನು ಪ್ರಾರಂಭಿಸಲು ಬಯಸಿದರೆ ನಂತರ AB ಘಟಕಗಳ ಉದ್ದವಿದೆ ಆದ್ದರಿಂದ ಒಂದು ಸಮತಲ ರೇಖೆಯಿಂದ ಪ್ರಾರಂಭಿಸಿ ಎಲ್ಲೋ 30 ಡಿಗ್ರಿ ರೇಖೆಯನ್ನು ಮತ್ತೊಂದು 30 ಡಿಗ್ರಿ ರೇಖೆಯನ್ನು ಎಳೆಯಿರಿ ಈಗ AB ಉದ್ದವು ಅದನ್ನು ವರ್ಗಾಯಿಸುತ್ತದೆ ಈಗ B ಯಿಂದ ಲಂಬವಾಗಿ 10 ರ ಘಟಕ ಕ್ಕೆ ಬಿಡಿ ಆದ್ದರಿಂದ ಇದನ್ನು C ಎಂದು ಕರೆಯಿರಿ D ನಮ್ಮ AB ರೇಖೆಗೆ ಸಮಾನಾಂತರವಾಗಿ ಹೋಗುತ್ತದೆ C ಅನ್ನುD ಉದ್ದಕ್ಕೆ ವರ್ಗಾಯಿಸಿ ಅದು ಇಲ್ಲಿ 50 ಘಟಕಗಳನ್ನು ಹೊಂದಿದ್ದೇವೆ ಅದು ಮುಗಿದ ನಂತರ ನಾವು 50 ಆಯಾಮಗಳನ್ನು ಹೊಂದಿರುವ ಈ ಆಯತವನ್ನು ಪರಿವರ್ತಿಸಬಹುದು ಆದ್ದರಿಂದ ಇಲ್ಲಿ ಇನ್ನೂ ಒಂದನ್ನು ಲಂಬವಾಗಿ ಬಿಡಿ ಮತ್ತು ಅದು ನಾವು ಹೊಂದಲು ಪ್ರಯತ್ನಿಸುತ್ತಿರುವ ಸ್ಕೆಚ್ ಆಗಿರುವುದರಿಂದ ಮೊದಲನೆಯದಾಗಿ ಆ ರೋಂಬಸ್rhombus ಅನ್ನು ನಿರ್ಮಿಸಿ ಅದು ಮುಗಿದ ನಂತರ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಾವು ಈ ವಲಯವನ್ನು ಹೊಂದಿದ್ದೇವೆ ಕೊನೆಯ ವರ್ಗದಲ್ಲಿ ಈ ವಲಯವನ್ನು ಒಂದು ದೃಷ್ಟಿಯಲ್ಲಿ ದೀರ್ಘವೃತ್ತವಾಗಿ ಐಸೊಮೆಟ್ರಿಕ್ ರೀತಿಯಲ್ಲಿ ಪರಿವರ್ತಿಸುವುದು ಹೇಗೆ ಎಂದು ನಾವು ಕಲಿತಿದ್ದೇವೆ ಆದ್ದರಿಂದ ಅದೇ ರೀತಿ ಮೊದಲನೆಯದಾಗಿ ನಾವು ಆ ವೃತ್ತವನ್ನು ದೀರ್ಘವೃತ್ತವಾಗಿ ನಿರ್ಮಿಸಬೇಕು ಇದರಿಂದಾಗಿ ನಾವು ಆ ಆಯತಾಕಾರದ ಬ್ಲಾಕ್ ನಲ್ಲಿ ಈ ದೀರ್ಘವೃತ್ತವನ್ನು ಹೊಂದಿರುತ್ತೇವೆ ಅದು ಮುಗಿದ ನಂತರ ನಾವು ಈ ಲಂಬವಾದ ಸಿಲಿಂಡರ್ ರೇಖೆಗಳನ್ನು ನಿರ್ಮಿಸಬೇಕು ಮೇಲಿನ ನೋಟದಿಂದ ನಾವು 30 ಡಿಗ್ರಿಗಳನ್ನು ನೋಡುವಾಗ ಐಸೊಮೆಟ್ರಿಕ್ ವೀಕ್ಷಣೆಯಲ್ಲಿಈ ಈ ವಲಯ ಮತ್ತೆ ಅದು ಸಮಾನಾಂತರ ದೀರ್ಘವೃತ್ತವಾಗಿರುತ್ತದೆ ಅದು ನಿರ್ಮಿಸಬೇಕಾದ ಎತ್ತರ 30 ಆಗಿದೆ ಆದ್ದರಿಂದ ನಾವು ಈ ದೀರ್ಘವೃತ್ತವನ್ನು ನಿರ್ಮಿಸಿದ ನಂತರ ನಾವು ಮಾಡಬೇಕಾದುದು ಅಲ್ಲಿಂದ ಆ ಆರಂಭಿಕ ವೃತ್ತದ ಕೇಂದ್ರವು ನಮಗೆ ತಿಳಿದಿದೆ ಅಲ್ಲಿಂದ ನಾವು 30 ಯುನಿಟ್ಗಳಷ್ಟು ಮುಂದೆ ಹೋಗುತ್ತೇವೆ ಮತ್ತೆ ಈ ಎಲಿಪ್ಟಿಕಲ್ ವಿಷಯಕ್ಕೆ ಒಂದು ರೂಪಾಂತರ ವಲಯವನ್ನು ನಿರ್ಮಿಸುತ್ತೇವೆ ಅದು ಮುಗಿದ ನಂತರ ಈ ಸಾಲುಗಳನ್ನು ಸೇರಿಕೊಳ್ಳಿ ಏಕೆಂದರೆ ಐಸೊಮೆಟ್ರಿಕ್ ವಸ್ತುಗಳ ಸಂದರ್ಭದಲ್ಲಿ ಗುಪ್ತರೇಖೆ ಗೋಚರಿಸಬಾರದು ನಾವು ಆ ಗುಪ್ತರೇಖೆಗಳನ್ನು ತೆಗೆದುಹಾಕುತ್ತೇವೆ ಈ ಐಸೊಮೆಟ್ರಿಕ್ ವೀಕ್ಷಣೆಗಳಿಗೆ ಇನ್ನೊಂದು ವಿಷಯವೆಂದರೆ ಅದು ವೃತ್ತದಿಂದ ಬರುವುದು ಮತ್ತು ದೀರ್ಘವೃತ್ತದ ರೀತಿಯದ್ದಾಗಿದ್ದರೆ ನಾವು ಆ ಅಕ್ಷವನ್ನು ತೋರಿಸುತ್ತೇವೆ ಇಲ್ಲದಿದ್ದರೆ ಹಿಂಬದಿಯಲ್ಲಿರುವ ಯಾವುದನ್ನೂ ನಾವು ಗುಪ್ತರೇಖೆಗಳಿಂದ ತೋರಿಸುವುದಿಲ್ಲ ಈಗ ಪಿರಮಿಡ್ನ ಕೊನೆಯ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಮೊದಲಿಗೆ ಈ ವೀಕ್ಷಣೆಗಳು ಮುಂಭಾಗದ ನೋಟ ಮತ್ತು ಉನ್ನತ ನೋಟವನ್ನು ಎಚ್ಚರಿಕೆಯಿಂದ ದೃಶ್ಯೀಕರಿಸಿ ಇದು ಮೇಲಿನ ನೋಟದಲ್ಲಿ ಕಾಣುತ್ತದೆ ವಸ್ತುವು ಅಂತಹ ಆಕಾರವನ್ನು ಹೊಂದಿದೆ ಎಂದು ನಾವು ನೋಡಬಹುದು ಮುಂಭಾಗದ ದೃಷ್ಟಿಯಲ್ಲಿ ನಾವು ಅಂತಹ ತ್ರಿಕೋನ ಆಕಾರವನ್ನು ಹೊಂದಿದ್ದೇವೆ ಆದ್ದರಿಂದ ಈ ವೀಕ್ಷಣೆಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದರ ಮೂಲಕ ನಾವು ಬೇಸ್ಮೆಂಟ್ ನಂತೆ ಕಾಣುವ ಬ್ಲಾಕ್ ಆಗಿರಬಹುದು ಮತ್ತು ಈ ವಿಷಯ ಮತ್ತು ಈ ಕಾರಣದಿಂದಾಗಿ ಅದು ಆ ರೀತಿಯಲ್ಲಿ ಹೋಗುವಂತೆಯೇ ಇರಬಹುದು ಅಲ್ಲಿ ವೀಕ್ಷಣೆಗಳು ನಮಗೆ ಫ್ಲಾಟ್ಬೇಸ್ ನಂತಹದನ್ನು ಹೇಳುತ್ತವೆ ಆದ್ದರಿಂದ ಬಹುಶಃ ಅದು ಹಾಗೆ ಕಾಣುತ್ತದೆ ಏಕೆಂದರೆ ಈ ಎಲ್ಲಾ ವಿಷಯಗಳು ಈ ಹಂತದಲ್ಲಿ ಹೊಂದಿಕೆಯಾಗುತ್ತದೆ ಅಂತೆಯೇ ಇಲ್ಲಿ ವಸ್ತುವು ಹೇಗೆ ಕಾಣಿಸಬಹುದು ಎಂದು ತೋರುತ್ತಿದೆ ಆದ್ದರಿಂದ ನಾನು ಅದನ್ನು ತೆಗೆದುಹಾಕುತ್ತಿದ್ದರೆ ಬಹುಶಃ ವಸ್ತುವು ಈ ರೀತಿ ಕಾಣುತ್ತದೆ ಆದ್ದರಿಂದ ಮೂರು ಆಯಾಮದ ವಿಷಯವಾಗಿ ಒಮ್ಮೆ ನಾವು ಆ ರೀತಿಯ ವೀಕ್ಷಣೆ ದೃಶ್ಯೀಕರಣವನ್ನು ಹೊಂದಿದ್ದರೆ ನಾವು ಮುಂದೆ ಹೋಗಿ ಅಂತಹ ಪಿರಮಿಡ್ ಅನ್ನು ವ್ಯವಸ್ಥಿತವಾಗಿ ನಿರ್ಮಿಸಬಹುದು ಆದ್ದರಿಂದ ನಾವು ಮಾಡಬೇಕಾಗಿರುವ ಮೊದಲ ಹೆಜ್ಜೆ ಎಂದಿನಂತೆ 30 ಡಿಗ್ರಿ ರೇಖೆಗಳನ್ನು ಎಳೆಯುವ ಸಮತಲ ರೇಖೆ ಅದು ಈ ಪೆಟ್ಟಿಗೆಯನ್ನು ವ್ಯವಸ್ಥೆಗೆ ತರುವ ಮೂಲಕ ಸೇರಿಕೊಳ್ಳುತ್ತದೆ ಇದು ಆಯತಾಕಾರದ ಪೆಟ್ಟಿಗೆಯಾಗಿದೆ ಅದನ್ನು ನಾವು ಐಸೊಮೆಟ್ರಿಕ್ ವೀಕ್ಷಣೆಗಳಾಗಿ ಬದಲಾಯಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಇಲ್ಲಿ 45 ಘಟಕಗಳನ್ನು ಹೊಂದಿದ್ದೇವೆ ಅಲ್ಲಿ 45 ಘಟಕಗಳು ಆದ್ದರಿಂದ 45 ಘಟಕಗಳು ಮತ್ತು ಬೇಸ್ಮೆಂಟ್ ಆಯತವನ್ನು ನಿರ್ಮಿಸಿ ಒಮ್ಮೆ ಮಾಡಿದ ನಂತರ ಯಾವುದು ಇಲ್ಲ ಅಲ್ಲಿಗೆ ಈ ಸಣ್ಣಆಯತವನ್ನು ಸಹ ವರ್ಗಾಯಿಸಿ ಆದ್ದರಿಂದ ಆ ಆಯತವನ್ನು ವರ್ಗಾಯಿಸಿ ಇದರಿಂದ ನಾವು ಈ ಅಂಶಗಳನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ನಾವು ಇದನ್ನು ಹೊಂದಿದೆ ನಂತರ ರೋಂಬಸ್ ರೀತಿಯ ಆಕಾರಕ್ಕೆ ವರ್ಗಮಾಡಿ ನಾವು H ನಿಂದ ಈ ಅಂಚನ್ನು ಲಂಬರೇಖೆಯನ್ನು ಬಿಡುತ್ತೇವೆ ಆದ್ದರಿಂದ ವ್ಯವಸ್ಥೆಯ ಪ್ರಧಾನ ಅಕ್ಷವಾಗಿ ಕಾರ್ಯನಿರ್ವಹಿಸುವ 120 ಡಿಗ್ರಿ 120 ಡಿಗ್ರಿ ಮತ್ತು 120 ಡಿಗ್ರಿಗಳನ್ನು ನೀವು ಇಲ್ಲಿ ನೋಡಬಹುದು ಆದ್ದರಿಂದ ಒಮ್ಮೆ ನಾವು 50 ಘಟಕಗಳು ಉದ್ದ ಎಂದು ವರ್ಗಾಯಿಸುತ್ತೇವೆ ಅದು ಮೂಲದಿಂದ ಬಂದಿರುತ್ತದೆ ಆದ್ದರಿಂದ ನಾವು ಬೇಸ್ ಅನ್ನು ವ್ಯಾಖ್ಯಾನಿಸಿದ ನಂತರ ಆ ಸಾಲಿನ ಉದ್ದಕ್ಕೂ 50 ಅಂಶಗಳ ಗರಿಷ್ಠತೆಯನ್ನು ಸೂಚಿಸಿ ಅಂತೆಯೇ ನಾವು ಈ 20 ಘಟಕಗಳನ್ನು ಆಯತದ ಮೇಲೆ ವರ್ಗಾಯಿಸಬೇಕಾಗಿದೆ ಈ ಹಂತಕ್ಕೆ ಸಂಬಂಧಿಸಿದಂತೆ 20 ಘಟಕಗಳು ಇದರರ್ಥ ಆ 20 ಘಟಕಗಳಿಗೆ ಸಂಬಂಧಿಸಿದಂತೆ ಇದನ್ನು ಮೊದಲು ಕಂಡುಹಿಡಿಯಿರಿ ಅಂತೆಯೇ ಆ ಹಂತಕ್ಕೆ ಸಂಬಂಧಿಸಿದಂತೆ ಈ ಹಂತವು 20 ಘಟಕಗಳ ಸ್ಥಳದಲ್ಲಿದೆ ಆದ್ದರಿಂದ ಆ ಹಂತಕ್ಕೆ ಸಂಬಂಧಿಸಿದಂತೆ 20 ಘಟಕಗಳು ಅದನ್ನು ಪತ್ತೆ ಮಾಡುತ್ತವೆ ಒಮ್ಮೆ ಮಾಡಿದ ನಂತರ ಇವುಗಳನ್ನು ಸಾಲುಗಳ ಮೂಲಕ ಸೇರಿಕೊಳ್ಳಿ ಈ ಅಕ್ಷದ ಲೇಬಲ್ ಗಳನ್ನು ನಮೂದಿಸುವುದಕ್ಕಾಗಿ ನಾವು ಇಟ್ಟುಕೊಳ್ಳುವ ವಿಧಾನ ಮತ್ತು ಸಾಮಾನ್ಯವಾಗಿ ನಾವು ಈ 30 ಡಿಗ್ರಿ ರೇಖೆಗಳನ್ನು ಹಾಗೆಯೇ ಬಿಡುತ್ತಿದ್ದೇವೆ ಆದ್ದರಿಂದ ಅದರೊಂದಿಗೆ ನಾವು ನಮ್ಮ ಐಸೊಮೆಟ್ರಿಕ್ ಪ್ರಕ್ಷೇಪಗಳನ್ನು ತೀರ್ಮಾನಿಸುತ್ತೇವೆ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಗ್ರಾಫಿಕ್ಸ್ ಕಲಿಯುತ್ತೇವೆ ಈ ಐಸೊಮೆಟ್ರಿಕ್ ಪ್ರಕ್ಷೇಪಗಳ ಈ ಐಸೊಮೆಟ್ರಿಕ್ ಪ್ರಕ್ಷೇಪಗಳ ಹೆಚ್ಚಿನ ವಿವರಗಳನ್ನು ಪ್ರೊಫೆಸರ್ ಧನಂಜಯ್ ಜೊಲ್ಹೆ ಅವರ ಇಂಜಿನಿಯರಿಂಗ್ ಡ್ರಾಯಿಂಗ್ ಪುಸ್ತಕದಿಂದ ನಾವು ಕಲಿಯಬಹುದು